ಉದ್ಯಮಶೀಲ ವಿಶ್ವವಿದ್ಯಾಲಯಗಳು ಸಾಂಪ್ರದಾಯಿಕವಾಗಿ ಕೆಲವು ಕಾರ್ಯಗಳೊಂದಿಗೆ ಪ್ರಾರಂಭವಾದವು ನಾವು ವಿಶ್ವವಿದ್ಯಾನಿಲಯದ ಉದ್ಯಮಶೀಲ ಕಾರ್ಯವನ್ನು ಅರ್ಥಮಾಡಿಕೊಳ್ಳಬಹುದು ವಾಣಿಜ್ಯೋದ್ಯಮಿಯ ಪಾತ್ರವನ್ನು ನಿರ್ವಹಿಸುವ ವಿದ್ಯಾಲಯವನ್ನು ನಾವು ಉದ್ಯಮಶೀಲ ವಿಶ್ವವಿದ್ಯಾಲಯ ಎಂದು ಕರೆಯಬಹುದು ಇದು ಸಾಂಪ್ರದಾಯಿಕವಲ್ಲದ ಉದ್ಯಮಶೀಲ ಚಟುವಟಿಕೆಯ ಮೂಲ ಅಥವಾ ನೆಲವಾಗುತ್ತಿದೆ ವಿಶ್ವವಿದ್ಯಾಲಯದ ಸಾಂಪ್ರದಾಯಿಕ ಕಾರ್ಯಗಳು ಬೋಧನೆ ಮತ್ತು ಸಂಶೋಧನೆಗೆ ಸಂಬಂಧಿಸಿವೆ ನಾವು ವಿಶ್ವವಿದ್ಯಾಲಯವನ್ನು ಉಲ್ಲೇಖಿಸಿದಾಗ ನಾವು ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕಾಲೇಜುಗಳನ್ನು ಉಲ್ಲೇಖಿಸುತ್ತೇವೆ ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿಕಸನಗೊಂಡಿದೆ ಹಳೆಯ ಅಥವಾ ಸಾಂಪ್ರದಾಯಿಕ ಕಾರ್ಯಗಳು ಎಂದು ಕರೆಯಲ್ಪಡುವ ಕೆಲವು ಕಾರ್ಯಗಳನ್ನು ನೀವು ಗುರುತಿಸಬಹುದು ನಾವು ಕೆಲವು ಹೊಸ ಮತ್ತು ಉದಯೋನ್ಮುಖ ಕಾರ್ಯಗಳನ್ನು ಸಹ ನೋಡಬಹುದು ವಿಶ್ವವಿದ್ಯಾಲಯದ ಉದ್ದೇಶವೇನು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ನಮ್ಮಲ್ಲಿ ಉನ್ನತ ಕಲಿಕಾ ಸಂಸ್ಥೆಗಳು ಪ್ರಮುಖ ಸ್ಥಾನದಲ್ಲಿ ಏಕೆ ಇವೆ ವಿಶ್ವವಿದ್ಯಾನಿಲಯದ ಸಾಂಪ್ರದಾಯಿಕ ಕಾರ್ಯವನ್ನು ಎರಡು ವಿಷಯಗಳ ಅಡಿಯಲ್ಲಿ ವಿಶಾಲವಾಗಿ ಸೆರೆಹಿಡಿಯಲಾಗಿದೆ ವಿಶ್ವವಿದ್ಯಾಲಯಗಳು ಕಲಿಸುತ್ತವೆ ಮತ್ತು ಸಂಶೋಧನೆ ಮಾಡುತ್ತವೆ ಜ್ಞಾನವನ್ನು ಹರಡುವ ಮೂಲಕ ಬೋಧನಾ ಕಾರ್ಯ ವಾಸ್ತವವಾಗಿ ಜನರು ವಿಶ್ವವಿದ್ಯಾಲಯಗಳಿಗೆ ಸೇರ್ಪಡೆಗೊಳ್ಳಲು ಕಾರಣ ಜ್ಞಾನವನ್ನು ಪಡೆಯುವುದು ಸಂಶೋಧನೆಯು ಅಂಗಸಂಸ್ಥೆಯ ಕಾರ್ಯವಾಗಿ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯಾಗಿ ಬಂದಿತು ಆದ್ದರಿಂದ ಯಾವುದೇ ವಿಶ್ವವಿದ್ಯಾಲಯದ ಸ್ಥಾಪನೆಯ ಕಾಯ್ದೆಯನ್ನು ನೀವು ನೋಡುತ್ತೀರಿ ಅದರಲ್ಲಿ ಸ್ಥಾಪಿಸುವ ಉದ್ದೇಶವನ್ನು ಸಹ ಹೇಳಲಾಗುತ್ತದೆ ಭಾರತದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಸ್ಥಾಪನೆಯ ಶಾಸನವನ್ನು ನೀವು ನೋಡಿದರೆ ಕಲಿಕೆಯ ಪ್ರಗತಿ ಮತ್ತು ಜ್ಞಾನದ ಪ್ರಸರಣವನ್ನು ನೀವು ಕಾಣಬಹುದು ಈ ಎರಡು ಕಾರ್ಯಗಳನ್ನು ಮಾಡಲು ಸಂಸ್ಥೆಯು ಮಾಡುತ್ತದೆ ಎಂದು ಸ್ಥಾಪಿಸುವ ಡಾಕ್ಯುಮೆಂಟ್ ಆಕ್ಟ್ ತಿಳಿಸುತ್ತದೆ ಬೋಧನಾ ಕಾರ್ಯವು ಜ್ಞಾನದ ಪ್ರಸರಣದೊಂದಿಗೆ ಸಂಬಂಧ ಹೊಂದಿದೆ ಶಿಕ್ಷಕನು ತರಗತಿಯಲ್ಲಿ ಜ್ಞಾನವನ್ನು ಪ್ರಸಾರ ಮಾಡುತ್ತಾನೆ ಎಂದು ನಮಗೆ ತಿಳಿದಿದೆ ಜ್ಞಾನದ ಪ್ರಸಾರವು ಈಗಾಗಲೇ ಇದೆ ಎಂದು ನಾವು ಊಹಿಸಬಹುದು ಅವರು ಕಲಿಕೆಯಲ್ಲಿನ ಪ್ರಗತಿಯ ಅಂಶವಾಗಲಿದೆ ಅದು ಎರಡನೇ ಕಾರ್ಯ ಸಂಶೋಧನೆಗೆ ಸಂಬಂಧಿಸಿದೆ ಸಂಶೋಧನೆಯು ಬೋಧನೆಗಿಂತ ಹೆಚ್ಚು ಭಿನ್ನವಾಗಿದೆ ಎಂದು ನಮಗೆ ತಿಳಿದಿದೆ ಸಂಶೋಧನೆಯಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸುವ ಪ್ರಯತ್ನವಿದೆ ಇದು ಸಂಶೋಧನೆಯ ಮೂಲಕ ಜ್ಞಾನದ ಪ್ರಗತಿಯಾಗಿದೆ ವಿಶ್ಲೇಷಣೆ ನಡೆಸುವ ವಿಶ್ವವಿದ್ಯಾಲಯಗಳ ಸಂಶೋಧನಾ ಕಾರ್ಯಕ್ಕೆ ನಾವು ಅದನ್ನು ವಿಶಾಲವಾಗಿ ಜೋಡಿಸಬಹುದು ನಾವು ವಿಶ್ಲೇಷಣೆ ಮಾಡುತ್ತಿದ್ದೇವೆ ಪೇಟೆಂಟ್ ಕಾನೂನು ವಿಶೇಷ ಹಕ್ಕುಗಳಿಂದ ರಕ್ಷಿಸಬೇಕಾದ ಆವಿಷ್ಕಾರಗಳನ್ನು ಹೊಂದಿದೆ ಇದನ್ನು ರಾಜ್ಯವು 20 ವರ್ಷಗಳ ಅವಧಿಗೆ ನೀಡುತ್ತದೆ ತಾಂತ್ರಿಕ ಪ್ರಗತಿಯಿದ್ದರೆ ಮಾತ್ರ ಪೇಟೆಂಟ್ ನೀಡಲಾಗುತ್ತದೆ ಈ ತಾಂತ್ರಿಕ ಪ್ರಗತಿಯನ್ನು ಹಿಂದಿನ ಕಲೆ ಅಥವಾ ಜ್ಞಾನಕ್ಕೆ ಮಾಡಲಾಗುತ್ತದೆ ಆದ್ದರಿಂದ ಸಂಶೋಧನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದರೊಂದಿಗೆ ನಾವು ಇದನ್ನು ಸುಲಭವಾಗಿ ಸಂಬಂಧಿಸಬಹುದು ಸಂಶೋಧನೆಯಲ್ಲಿ ಸಾಮಾನ್ಯವಾಗಿ ಜ್ಞಾನದ ಪ್ರಗತಿಯಿದೆ ಅದು ಹೊಸ ಪ್ರಗತಿಯನ್ನು ನೀಡುತ್ತದೆ ಅಂತೆಯೇ ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನದ ಪ್ರಗತಿಯಿದ್ದಾಗ ಮಾತ್ರ ಪೇಟೆಂಟ್ ನೀಡಲಾಗುತ್ತದೆ ಅದು ಸೃಜನಶೀಲ ಹಂತ ಎಂದು ಉಲ್ಲೇಖಿಸುತ್ತದೆ ಪೇಟೆಂಟ್ ನೀಡಲಾಗುವ ಜ್ಞಾನದ ಗಣನೀಯ ಪ್ರಗತಿಯಿದೆ ಆದ್ದರಿಂದ ವಿಶ್ವವಿದ್ಯಾನಿಲಯವು ನಡೆಸಿದ ಸಂಶೋಧನೆಯು ಹೊಸ ಜ್ಞಾನದ ಸೃಷ್ಟಿಗೆ ಸಂಬಂಧಿಸಿದೆ ಎಂಬುದು ಈಗ ಸ್ಪಷ್ಟವಾಗಿದೆ ಹಳೆಯ ಜ್ಞಾನವನ್ನು ಹೊಸ ದೃಷ್ಟಿಕೋನದಿಂದ ನೋಡುವುದನ್ನೂ ಇದು ಒಳಗೊಂಡಿರುತ್ತದೆ ಹೊಸ ಜ್ಞಾನವನ್ನು ವಿಶ್ವವಿದ್ಯಾಲಯಗಳಲ್ಲಿ ರಚಿಸುವುದು ಬೋಧನೆಯ ಮೂಲಕ ಅಲ್ಲ ಸಂಶೋಧನೆಯ ಮೂಲಕ ಎಂದು ನಾವು ಅರ್ಥಮಾಡಿಕೊಳ್ಳೋಣ ಸಂಶೋಧನೆಯು ಹೊಸ ಜ್ಞಾನವನ್ನು ಸೃಷ್ಟಿಸುತ್ತದೆ ಮತ್ತು ಈ ಜ್ಞಾನವು ನಾವು ಕಲಿಕೆಯ ಹಾದಿಯ ಪ್ರಗತಿಗೆ ಸಂಬಂಧಿಸಬಲ್ಲದು ವಿಶ್ವವಿದ್ಯಾನಿಲಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಶಾಸನದಲ್ಲಿ ನಾವು ಅದನ್ನು ಕಾಣಬಹುದು ಆದ್ದರಿಂದ ವಿಶ್ವವಿದ್ಯಾಲಯದ ಪ್ರಾಥಮಿಕ ಕಾರ್ಯವು ಬೋಧನೆ ಮತ್ತು ಸಂಶೋಧನೆಯನ್ನು ಒಳಗೊಂಡಿರುತ್ತದೆ ಎಂದು ನಮಗೆ ತಿಳಿದಿದೆ ಸಂಶೋಧನೆಯು ಹೊಸ ಜ್ಞಾನವನ್ನು ರಚಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹೊಸ ಜ್ಞಾನ ಹೊಸ ಉತ್ಪನ್ನಗಳು ಮತ್ತು ಹೊಸ ಸೇವೆಗಳನ್ನು ರಚಿಸಬಹುದು ನೀವು ಹೊಸ ಜ್ಞಾನವನ್ನು ಮೂಲ ಜ್ಞಾನವೆಂದು ಅರ್ಥಮಾಡಿಕೊಂಡರೆ ಅನ್ವಯಿಕ ಸಂಶೋಧನೆ ಮಾಡಬೇಕಾಗಿದೆ ಇದು ಮೂಲ ಜ್ಞಾನವನ್ನು ಉತ್ಪನ್ನಗಳು ಮತ್ತು ಸೇವೆಗಳಾಗಿ ಪರಿವರ್ತಿಸುತ್ತದೆ ಹೊಸ ಜ್ಞಾನವು ಉತ್ಪನ್ನಗಳು ಮತ್ತು ಸೇವೆಗಳಲ್ಲಿ ಪ್ರಕಟವಾದಾಗ ಜನರು ಅವುಗಳನ್ನು ಖರೀದಿಸುತ್ತಾರೆ ಮತ್ತು ಬಳಸುತ್ತಾರೆ ಇವುಗಳಿಗೆ ಬೌದ್ಧಿಕ ಆಸ್ತಿಯಿಂದ ರಕ್ಷಣೆ ಅಗತ್ಯ ಆದ್ದರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳು ಹೊಸ ಜ್ಞಾನದಿಂದ ಹೊರಹೊಮ್ಮುವ ಉತ್ಪನ್ನಗಳು ಮತ್ತು ಸೇವೆಗಳನ್ನು ರಕ್ಷಿಸುತ್ತವೆ ಸಂಸ್ಥೆ ಸಂಶೋಧನೆ ಮಾಡಿದಾಗ ನೀವು ಪ್ರಧಾನವಾಗಿ ಕಾಣಬಹುದು ಆದ್ದರಿಂದ ಉದ್ಯಮಶೀಲತಾ ಕಾರ್ಯ ಎಂದು ನಾವು ಕರೆಯುವ ವಿಶ್ವವಿದ್ಯಾನಿಲಯದ ಹೊಸ ಕಾರ್ಯವು ಅದರ ಅಸ್ತಿತ್ವದಲ್ಲಿರುವ ಪ್ರಾಥಮಿಕ ಕಾರ್ಯಗಳಲ್ಲಿ ಒಂದಾಗಿದೆ ವಿಶ್ವವಿದ್ಯಾಲಯಗಳ ಇನ್ನೊಂದು ಪ್ರಮುಖ ಕಾರ್ಯ ಉದ್ಯಮಶೀಲತೆ ಇದು ಉದ್ಯಮಶೀಲ ಚಟುವಟಿಕೆಗಾಗಿ ಒಂದು ಕ್ಷೇತ್ರವನ್ನು ಹೊಂದಿಸಬೇಕಾಗಿದೆ ಮತ್ತು ಅದು ಸ್ವತಃ ಉದ್ಯಮಶೀಲತಾ ಚಟುವಟಿಕೆಗಳಲ್ಲಿ ತೊಡಗಬಹುದು ಹೊಸ ಉತ್ಪನ್ನಗಳು ಮತ್ತು ಹೊಸ ಸೇವೆಗಳನ್ನು ರಚಿಸುವುದು ಒಂದು ಉದ್ಯಮಶೀಲ ಚಟುವಟಿಕೆಯಾಗಿದೆ ಅಥವಾ ಹೊಸ ಉತ್ಪನ್ನಗಳು ಮತ್ತು ಹೊಸ ಸೇವೆಗಳನ್ನು ರಚಿಸಲು ಅವಕಾಶ ಮಾಡಿಕೊಡುತ್ತದೆ ಹೊಸದಾಗಿ ವಿಕಸನಗೊಂಡಿರುವ ಈ ಕಾರ್ಯದ ಬಗ್ಗೆ ವಿಶ್ವವಿದ್ಯಾಲಯವು ಗಮನಹರಿಸಲು ನೀವು ಅದನ್ನು ನೇರವಾಗಿ ಸಂಬಂಧಿಸಬಹುದು ಉತ್ಪನ್ನಗಳು ಮತ್ತು ಸೇವೆಗಳು ಹೊಸ ಜ್ಞಾನವನ್ನು ಉತ್ಪಾದಿಸುವ ಸಂಶೋಧನೆಯಿಂದ ಹೊರಬರಬಹುದು ಆದ್ದರಿಂದ ಸಂಶೋಧನೆಯ ಮೂಲಕ ಹೊಸ ಜ್ಞಾನವನ್ನು ರಚಿಸಿದರೆ ಮತ್ತು ಉತ್ಪನ್ನಗಳು ಮತ್ತು ಸೇವೆಗಳ ಸೃಷ್ಟಿಗೆ ಆ ಹೊಸ ಜ್ಞಾನವನ್ನು ಅನ್ವಯಿಸಿದರೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಂದ ನೀವು ಅವುಗಳನ್ನು ರಕ್ಷಿಸುವ ಏಕೈಕ ಮಾರ್ಗವಾಗಿದೆ ಉದ್ಯಮಶೀಲತಾ ಕಾರ್ಯವು ಸಂಶೋಧನೆಯ ಪ್ರಾಥಮಿಕ ಕಾರ್ಯಕ್ಕೆ ಸಂಬಂಧಿಸಿದೆ ಈಗ ಅದು ಜ್ಞಾನದ ರಕ್ಷಣೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಬಹುದು ವಿಶ್ವವಿದ್ಯಾನಿಲಯವು ಅದರ ಉದ್ದೇಶಗಳು ಮತ್ತು ಅದರ ಧ್ಯೇಯವನ್ನು ಆಧರಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ ವಿಶ್ವವಿದ್ಯಾನಿಲಯ ಸಂಶೋಧನೆಯ ಉದ್ದೇಶ ಮೂಲಕ ಹೊಸ ಜ್ಞಾನವನ್ನು ಸೃಷ್ಟಿಸಲು ಮತ್ತು ಅವುಗಳನ್ನು ಪ್ರಸಾರ ಮಾಡಲು ಮಾತ್ರ ಆಗಿರಬಹುದು ಅದು ಲಾಭಕ್ಕಾಗಿ ಅಲ್ಲ ನಂತರ ವಿಶ್ವವಿದ್ಯಾನಿಲಯವು ಉದ್ಯಮಶೀಲತಾ ಕಾರ್ಯವನ್ನು ಹೊಂದದೆ ರಚಿಸಿದ ಜ್ಞಾನವನ್ನು ಪ್ರಸಾರ ಮಾಡಬಹುದು ಆದರೆ ರಚಿಸಲಾದ ಹೊಸ ಜ್ಞಾನವನ್ನು ಉತ್ಪನ್ನಗಳು ಮತ್ತು ಸೇವೆಗಳಾಗಿ ಪರಿವರ್ತಿಸುವುದು ವಿಶ್ವವಿದ್ಯಾಲಯದ ಉದ್ದೇಶವಾಗಿದ್ದರೆ ಅದನ್ನು ಉತ್ಪನ್ನಗಳು ಮತ್ತು ಸೇವೆಗಳಾಗಿ ಪರಿವರ್ತಿಸಬಲ್ಲವರಿಗೆ ಅನುಕೂಲವಾಗಬೇಕು ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕವಾಗಿ ಧನಸಹಾಯದ ಸಂಶೋಧನೆಯು ನಿಮಗೆ ಪೇಟೆಂಟ್ಗಳನ್ನು ಸಲ್ಲಿಸುವ ಅಗತ್ಯವಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕ ಧನಸಹಾಯ ಪಡೆದು ಮಾಡಿದ ಸಂಶೋಧನೆಯ ಸಲುವಾಗಿಯೂ ಪೇಟೆಂಟ್ ಅನ್ನು ಸಲ್ಲಿಸುವ ಅಗತ್ಯವಿರುತ್ತದೆ ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಸಂಸ್ಥೆಯು ಹೊಸ ಜ್ಞಾನವನ್ನು ಹೇಗೆ ರಕ್ಷಿಸುತ್ತದೆ ಎಂಬುದನ್ನು ನೀವು ನೋಡಬೇಕಾಗಬಹುದು ಹೊಸ ಜ್ಞಾನದ ಉತ್ಪಾದನೆಯು ಮಾರುಕಟ್ಟೆಯ ಅವಶ್ಯಕತೆಯಾಗುತ್ತದೆ ಇಲ್ಲದಿದ್ದರೆ ಮಾರುಕಟ್ಟೆಯು ಹೊಸ ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ ಅದು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಂದ ರಚಿಸಲಾದ ಜ್ಞಾನವನ್ನು ರಕ್ಷಿಸಲು ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ಇದು ಅಗತ್ಯವಾಗುತ್ತದೆ ಆದ್ದರಿಂದ ವಿಶ್ವವಿದ್ಯಾನಿಲಯದೊಂದಿಗೆ ಕೆಲಸ ಮಾಡಲು ಆಸಕ್ತಿ ಹೊಂದಿರುವವರು ಅದನ್ನು ಮತ್ತಷ್ಟು ತೆಗೆದುಕೊಳ್ಳಬಹುದು ನಾವು ಹೇಳಿದಂತೆ ಸಂಶೋಧನೆಯು ಬೌದ್ಧಿಕ ಆಸ್ತಿ ಹಕ್ಕಿನಿಂದ ರಕ್ಷಿಸಬೇಕಾದ ಸೃಷ್ಟಿಗೆ ಕಾರಣವಾಗುತ್ತದೆ IPR ರಕ್ಷಣೆ ವಾಣಿಜ್ಯೀಕರಣಕ್ಕೆ ಸಹಾಯ ಮಾಡುತ್ತದೆ ಇದು ಅನೇಕ ವಿಧಗಳಲ್ಲಿ ಸಂಭವಿಸಬಹುದು ಉದ್ಯಮವು ಯಾರೊಂದಿಗಾದರೂ ಸಹಭಾಗಿತ್ವವನ್ನು ಹೊಂದಬಹುದು ತಂತ್ರಜ್ಞಾನವನ್ನು ರಚಿಸುವ ಮತ್ತು ವಾಣಿಜ್ಯೀಕರಿಸುವ ಕಂಪನಿಯನ್ನು ವಿಶ್ವವಿದ್ಯಾಲಯವು ಇಂಕ್ಯುಬೇಶನ್ ಮಾಡಬಹುದು ಆದ್ದರಿಂದ ಐಪಿಆರ್ ಮತ್ತು ವಾಣಿಜ್ಯೀಕರಣದ ನಡುವೆ ನಮ್ಮಲ್ಲಿ ಐಪಿ ಕೇಂದ್ರವಿದೆ ಆದ್ದರಿಂದ ಐಪಿ ಕೇಂದ್ರ ಅಥವಾ ಐಪಿಆರ್ ಕೇಂದ್ರವು ನೋಡಲ್ ಪಾಯಿಂಟ್ ಆಗಿದೆ ಇದು ಸಂಶೋಧನೆಯಿಂದ ಹೊರಬರುವ ಮತ್ತು ಅವುಗಳನ್ನು ರಕ್ಷಿಸುವ ಹೊಸ ಜ್ಞಾನವನ್ನು ಸೆರೆಹಿಡಿಯಲು ವಿಶ್ವವಿದ್ಯಾಲಯಕ್ಕೆ ಸಹಾಯ ಮಾಡುತ್ತದೆ ಇದು ಉತ್ಪನ್ನಗಳ ವ್ಯಾಪಾರೀಕರಣಕ್ಕೆ ಸಹಾಯ ಮಾಡುತ್ತದೆ ಸಂಶೋಧನೆ ಮತ್ತು ವಾಣಿಜ್ಯೀಕರಣದ ನಡುವೆ ನೀವು ಐಪಿಆರ್ ಮೂಲಕ ರಕ್ಷಣೆಯನ್ನು ನಿರೀಕ್ಷಿಸಬಹುದು ಆದ್ದರಿಂದ ತಂತ್ರಜ್ಞಾನದ ಪರವಾನಗಿಯನ್ನು ವರ್ಗಾಯಿಸುವ ಮೂಲಕ ವಾಣಿಜ್ಯೀಕರಣವು ಸಂಭವಿಸಬಹುದು ವಾಣಿಜ್ಯೀಕರಣವು ಪರವಾನಗಿ ನೀಡುವ ಮೂಲಕ ತಂತ್ರಜ್ಞಾನವನ್ನು ವರ್ಗಾಯಿಸಬಹುದು ವಿಶ್ವವಿದ್ಯಾಲಯವು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಇದು ಉದ್ಯಮದ ಸದಸ್ಯರಿಗೆ ಪರವಾನಗಿ ನೀಡುತ್ತದೆ ವ್ಯಾಪಾರೀಕರಣ ಅಥವಾ ಪ್ರಸಾರ ಜ್ಞಾನ ಮೂಲಕವೂ ವ್ಯಾಪಾರೀಕರಣವು ಸಂಭವಿಸಬಹುದು ಆದ್ದರಿಂದ ವಿಶ್ವವಿದ್ಯಾಲಯಗಳು ಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತವೆ ಮತ್ತು ಅವುಗಳನ್ನು ಪ್ರಸಾರ ಮಾಡುತ್ತವೆ ಮೂಲ ಸಂಶೋಧನೆಯನ್ನು ಒಳಗೊಂಡಿರುವ ಸಂದರ್ಭಗಳಲ್ಲಿ ಇದು ಹೆಚ್ಚಾಗಿ ಸಂಭವಿಸಬಹುದು ವ್ಯಾಪಾರೀಕರಣವು ಜ್ಞಾನದ ಪ್ರಸಾರವಾಗಿದೆ ಅದು ಇತರ ಜನರು ಅದರ ಮೇಲೆ ನಿರ್ಮಿಸಲು ಉತ್ಪನ್ನಗಳನ್ನು ಸೃಷ್ಟಿಸಲು ಅನ್ವಯಿಕ ಸಂಶೋಧನೆ ಮಾಡಲು ಮತ್ತು ವಿವಿಧ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪಡೆಯಬಹುದು ಆದ್ದರಿಂದ ಪ್ರಸಾರವೂ ವಾಣಿಜ್ಯೀಕರಣವಾಗಿದೆ ಮೂರನೆಯದಾಗಿ ಇನ್ಕ್ಯುಬೇಟಿಂಗ್ ಸ್ಟಾರ್ಟ್ಅಪಗಳು ಅದನ್ನು ಖರೀದಿಸಬಹುದು ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆ ತಂತ್ರಜ್ಞಾನಕ್ಕೆ ಪರವಾನಗಿ ನೀಡಲು ಬಯಸದಿದ್ದರೆ ಅದು ಒಂದು ಸ್ಟಾರ್ಟ್ಅಪ್ ಅನ್ನು ಪ್ರಾರಂಭಿಸಿ ತಂತ್ರಜ್ಞಾನವನ್ನು ಮಾರುಕಟ್ಟೆಗೆ ಕೊಂಡೊಯ್ಯಬಹುದು ತಂತ್ರಜ್ಞಾನದ ವರ್ಗಾವಣೆ ಹೇಗೆ ತಂತ್ರಜ್ಞಾನದ ವರ್ಗಾವಣೆಯು ಸಂಶೋಧನೆಯ ವಾಣಿಜ್ಯೀಕರಣವಾಗಿದೆ ಇದು ತಂತ್ರಜ್ಞಾನದ ವರ್ಗಾವಣೆಯ ಮೂಲಕ ಸಂಭವಿಸುತ್ತದೆ ಆದ್ದರಿಂದ ನಾವು ಈ ಪದಗಳನ್ನು ಪರಸ್ಪರ ಬದಲಾಯಿಸುತ್ತೇವೆ ಸಂಶೋಧನೆಯನ್ನು ವಾಣಿಜ್ಯೀಕರಿಸಬೇಕಾದರೆ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವು ಮಾರುಕಟ್ಟೆಗೆ ಅಥವಾ ಕೈಗಾರಿಕೋದ್ಯಮಿಗೆ ಹೋಗಬೇಕಾಗುತ್ತದೆ ವಾಸ್ತವವಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ IP ಕೇಂದ್ರಗಳನ್ನು ತಂತ್ರಜ್ಞಾನ ವರ್ಗಾವಣೆ ಕಚೇರಿಗಳು ಅಥವಾ ತಂತ್ರಜ್ಞಾನ ಪರವಾನಗಿ ಕಚೇರಿಗಳು ಎಂದು ಕರೆಯಲಾಗುತ್ತದೆ ನಾವು ಇಲ್ಲಿ ಅರ್ಥಮಾಡಿಕೊಳ್ಳಬೇಕಾದದ್ದು ತಂತ್ರಜ್ಞಾನದ ವರ್ಗಾವಣೆ ಅಥವಾ ಸಂಶೋಧನೆಯ ವ್ಯಾಪಾರೀಕರಣವು ವಿಶ್ವವಿದ್ಯಾಲಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಂತ್ರಜ್ಞಾನದ ವರ್ಗಾವಣೆ ಅಥವಾ ವಾಣಿಜ್ಯೋದ್ಯಮೀಕರಣದ ಉದ್ದೇಶ ಇದು ಹೆಚ್ಚಿನ ಸಂಶೋಧನೆಗೆ ಸಹಾಯ ಮಾಡುತ್ತದೆ ಏಕೆಂದರೆ ಒಮ್ಮೆ ನೀವು ಉತ್ಪನ್ನಗಳು ಮತ್ತು ಸೇವೆಗಳನ್ನು ತಿಳಿದಿದ್ದರೆ ಅದು ಹೊರಹೊಮ್ಮಬಹುದು ಇದು ಹೆಚ್ಚಿನ ಸಂಶೋಧನೆಗೆ ಧನಸಹಾಯ ನೀಡುವ ಆದಾಯವನ್ನು ತರಬಹುದು ಯುನೈಟೆಡ್ ಸ್ಟೇಟ್ಸ್ನ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ನಾವು ಇದನ್ನು ಪರಿಣಾಮಕಾರಿಯಾಗಿ ನೋಡಿದ್ದೇವೆ ವಾಣಿಜ್ಯೀಕರಣದ ಸಂಶೋಧನೆಯಿಂದ ಬರುವ ಹಣವನ್ನು ವಿಶ್ವವಿದ್ಯಾಲಯವು ಹೆಚ್ಚಿನ ಸಂಶೋಧನೆಗೆ ಬಳಸುತ್ತದೆ ಇದು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆಯ ಸಂಸ್ಕೃತಿಯನ್ನು ಬೆಳೆಸಬಹುದು ಒಂದು ಅಧ್ಯಯನದ ಪ್ರಕಾರ ವಿಶ್ವವಿದ್ಯಾನಿಲಯವು ತಂತ್ರಜ್ಞಾನದ ವರ್ಗಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡರೆ ಪ್ರತಿಭೆಯನ್ನು ಗುರುತಿಸುವಲ್ಲಿ ಮತ್ತು ಉಳಿಸಿಕೊಳ್ಳುವಲ್ಲಿ ಸಹಕಾರಿಯಾಗುತ್ತದೆ ಎಂದು ತಿಳಿದುಬರುತ್ತದೆ ಆದ್ದರಿಂದ ಕೊನೆಯಲ್ಲಿ ವಿಶ್ವವಿದ್ಯಾಲಯದ ಜನರು ಈ ಸಂಶೋಧನೆಯನ್ನು ಮಾಡುವವರು ಆದ್ದರಿಂದ ಇದು ಉತ್ತಮ ಪ್ರತಿಭೆಗಳನ್ನು ಆಕರ್ಷಿಸುವಂತಹ ಸಂಸ್ಕೃತಿಯನ್ನು ಸಹ ಹೊಂದಿಸುತ್ತದೆ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಜನರು ಸಂಶೋಧನೆಯಲ್ಲಿ ವೃತ್ತಿಜೀವನದ ಪ್ರಗತಿಯನ್ನು ಹೊಂದಿರುತ್ತಾರೆ ತಂತ್ರಜ್ಞಾನದ ವರ್ಗಾವಣೆ ಮುಖ್ಯ ಏಕೆಂದರೆ ಸಂಶೋಧನೆಯನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವ ಮೂಲಕ ಸಾಮಾಜದ ಕಲ್ಯಾಣವಿದೆ ಇಲ್ಲದಿದ್ದರೆ ಸಂಶೋಧನೆಯ ಉತ್ಪನ್ನವು ವಿಶ್ವವಿದ್ಯಾಲಯದಲ್ಲಿ ಉಳಿಯಬಹುದು ಆದ್ದರಿಂದ ಇದು ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಸಂಪತ್ತಿನ ವಿತರಣೆಗೆ ಸಂಬಂಧಿಸಿದ ಕಳವಳಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ತಂತ್ರಜ್ಞಾನವನ್ನು ವರ್ಗಾಯಿಸುವ ಮೊದಲು ವಿಶ್ವವಿದ್ಯಾಲಯವು ತಂತ್ರಜ್ಞಾನಗಳನ್ನು ರಚಿಸಬೇಕು ಆದ್ದರಿಂದ ಅದು ಪೂರ್ವಾಪೇಕ್ಷಿತವಾಗಿದೆ ಸಂಶೋಧನೆಯನ್ನು ರಕ್ಷಿಸಲು ನಾವು ಐಪಿ ಅಥವಾ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಬಳಸಿದಾಗಲೆಲ್ಲಾ ಸಂಶೋಧನೆಗಳು ನಡೆಯುತ್ತಿವೆ ಎಂದು ನಾವು ಊಹಿಸುತ್ತಿದ್ದೇವೆ ಅದು ಗುಣಮಟ್ಟದ ಉತ್ಪನ್ನಗಳು ಮತ್ತು ಪ್ರಕ್ರಿಯೆಗಳಿಗೆ ಕಾರಣವಾಗಬಹುದು ಅಮೂಲ್ಯವಾದ ಸಂಶೋಧನೆ ನಡೆಯಬೇಕಾದರೆ ವೈಜ್ಞಾನಿಕ ಸಂಶೋಧನೆಯಲ್ಲಿ ಹಣವಿರಬೇಕು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸರ್ಕಾರದ ಅನುದಾನಿತ ಸಂಶೋಧನೆಯ ನಡೆಯುತ್ತದೆ ಯುನೈಟೆಡ್ ಸ್ಟೇಟ್ಸ್ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ ಅಥವಾ NSF ಅನ್ನು ಹೊಂದಿದೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಧಿಯೊಂದಿಗೆ ವ್ಯವಹರಿಸುತ್ತದೆ ಆದರೆ ಇದು ವೈದ್ಯಕೀಯ ತಂತ್ರಜ್ಞಾನಗಳಿಗೆ ಹಣವನ್ನು ನೀಡುವುದಿಲ್ಲ ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅನ್ನು ಹೊಂದಿದ್ದಾರೆ NIH ಆದ್ದರಿಂದ ಮೂಲಭೂತ ಸಂಶೋಧನೆ ಮತ್ತು ಶಿಕ್ಷಣಕ್ಕೆ ಧನಸಹಾಯವನ್ನು ಸರ್ಕಾರ ಮಾಡುತ್ತದೆ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನವಾಗಿರುವ NSF ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಮೂಲ ಸಂಶೋಧನೆಯನ್ನು ಬೆಂಬಲಿಸುತ್ತದೆ US ಮೂಲಭೂತ ಸಂಶೋಧನೆ ಮತ್ತು ಶಿಕ್ಷಣಕ್ಕೆ ಧನಸಹಾಯ ನೀಡುವ ಸಂಸ್ಕೃತಿಯನ್ನು ಹೊಂದಿದೆ ವಿಶ್ವ ಯುದ್ಧದ ನಂತರ ಮೂಲಭೂತ ಸಂಶೋಧನೆಯು ಹೊಸ ತಂತ್ರಜ್ಞಾನಗಳ ಸೃಷ್ಟಿಗೆ ಕಾರಣವಾಗುತ್ತದೆ ಮತ್ತು ಹೊಸ ತಂತ್ರಜ್ಞಾನಗಳ ಸೃಷ್ಟಿಗೆ ಕಾರಣವಾಗಬಹುದು ಎಂದು ಭಾವಿಸಲಾಯಿತು ಹೊಸ ಕೈಗಾರಿಕೆಗಳು ಹೊಸ ಉದ್ಯೋಗಗಳಿಗೆ ಕಾರಣವಾಗುತ್ತವೆ ಅದು ಸಂಪತ್ತನ್ನು ಸೃಷ್ಟಿಸುತ್ತದೆ ಯುಎಸ್ ಆದ್ದರಿಂದ ಸೂಪರ್ ಪವರ್ ಆಗಿ ಮಾರ್ಪಟ್ಟಿದೆ ಆದ್ದರಿಂದ ಯುನೈಟೆಡ್ ಸ್ಟೇಟ್ಸ್ನ ಪ್ರಸ್ತುತ ಸ್ಥಾನವು ಮೂಲಭೂತ ಸಂಶೋಧನೆಯಂತೆ ಸರಳವಾದ ವಿಷಯದೊಂದಿಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ನೀವು ನೋಡುತ್ತೀರಿ ಭಾರತದಲ್ಲಿ ಪೇಟೆಂಟ್ ಕಾಯ್ದೆಯನ್ನು ನೀವು ನೋಡಿದರೆ ಹೊಸ ಉದ್ಯಮದ ಸೃಷ್ಟಿಗೆ ಹೊಸ ಉದ್ಯಮದ ಪೇಟೆಂಟ್ ರಚನೆಯನ್ನು ನೀಡಬೇಕು ಎಂದು ನೀವು ಕಾಣಬಹುದು ಅವು ತಂತ್ರಜ್ಞಾನದ ವರ್ಗಾವಣೆಯಾಗಿರಬೇಕು ಭಾರತೀಯ ಪೇಟೆಂಟ್ ಕಾಯ್ದೆಯಲ್ಲೂ ನೀವು ಈ ಭಾಷೆಯನ್ನು ಕಾಣುವಿರಿ ಆದರೆ ಇದು ವಿಶೇಷವಾಗಿ ವಿಶ್ವವಿದ್ಯಾನಿಲಯದ ಸೆಟಪ್ನಲ್ಲಿ ಆಗಬೇಕಾದರೆ ವೈಜ್ಞಾನಿಕ ಸಂಶೋಧನೆಯಲ್ಲಿ ಹಣವಿರಬೇಕು ಮತ್ತು ಧನಸಹಾಯವು ಪ್ರಧಾನವಾಗಿ ಸರ್ಕಾರದಿಂದ ಬರಬೇಕು ಸಾರ್ವಜನಿಕವಾಗಿ ಧನಸಹಾಯದ ಸಂಶೋಧನೆಗೆ ಸರ್ಕಾರವು ಅತಿದೊಡ್ಡ ಧನಸಹಾಯ ಸಂಸ್ಥೆಯಾಗಿದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ IPR ಮಾಲೀಕತ್ವವು 1950 ರ ದಶಕದಲ್ಲಿ ಒಂದು ಕಳವಳವಾಗಿತ್ತು 1970 ರ ದಶಕದಲ್ಲಿ ಫೆಡರಲ್ ಅನುದಾನಿತ ಸಂಶೋಧನೆಯ ಪೇಟೆಂಟ್ಗಳ ಮಾಲೀಕತ್ವ ಸರ್ಕಾರ ಹೊಂದಿದೆ ಮತ್ತು 1980 ರ ದಶಕಗಳಲ್ಲಿ ಸಂಶೋಧನೆಯನ್ನು ವಾಣಿಜ್ಯೀಕರಿಸಿದ ರೀತಿಯಲ್ಲಿ ಬದಲಾವಣೆಯಾಗಿದೆ ಸಂಸ್ಥೆಗಳು ಐಪಿ ಕೇಂದ್ರಗಳನ್ನು ಹೊಂದಿದೆಯೇ ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಟೆಕ್ ವರ್ಗಾವಣೆ ಕಚೇರಿಗಳನ್ನು ಸ್ಥಾಪಿಸುವ ಸಂಸ್ಕೃತಿಗೆ ಬೇಹ್ ಡೋಲ್ ಆಕ್ಟ್ ಎಂಬ ಶಾಸನ ಕಾರಣ ಇದು ಅಗತ್ಯವಾದ ಕಾಯಿದೆ ಭಾರತದಲ್ಲಿ ಪ್ರಸ್ತುತ UGC AICTE ಮತ್ತು NIRF ನಂತಹ ಕೆಲವು ಶ್ರೇಯಾಂಕದ ಚೌಕಟ್ಟುಗಳನ್ನು ನಾವು ಕಾಣುತ್ತೇವೆ ಈಗ ಸಂಸ್ಥೆಗಳು ಐಪಿ ಕೇಂದ್ರಗಳನ್ನು ಹೊಂದಲು ಬಯಸುತ್ತವೆ ಸಂಸ್ಥೆಗಳು ಪೇಟೆಂಟ್ಗಳನ್ನು ಉತ್ತೇಜಿಸುವ ಸಂಸ್ಕೃತಿಯನ್ನು ಹೊಂದಿವೆ ಇದನ್ನು ಬೇರೆ ಬೇರೆ ನಿಯಂತ್ರಕರು ಮಾಡಿದರೂ ಯುಎಸ್ನಲ್ಲಿ ಇದನ್ನು ಶಾಸನ ಕಾಯ್ದೆಯಿಂದ ಮಾಡಲಾಗುತ್ತದೆ ಕಳೆದ ಒಂದು ದಶಕದಲ್ಲಿ ಇದೇ ರೀತಿಯ ಕಾಯ್ದೆಯನ್ನು ಅಂಗೀಕರಿಸುವ ಪ್ರಯತ್ನ ನಡೆದಿತ್ತು ಆದರೆ ಅದು ಭಾರತದಲ್ಲಿ ಕಾರ್ಯರೂಪಕ್ಕೆ ಬರಲಿಲ್ಲ ಆದ್ದರಿಂದ ಟೆಕ್ ವರ್ಗಾವಣೆ ಕಚೇರಿಗಳು ಎರಡು ಹೊಸ ಕೆಲಸಗಳನ್ನು ಮಾಡಿವೆ ಅದು ಮೊದಲು ಮಾಡಲಾಗಿಲ್ಲ ಮೊದಲು ಬೇಹ್ ಡೋಲ್ ಕಾಯ್ದೆಯು ವಿಶ್ವವಿದ್ಯಾಲಯಗಳು ತಮ್ಮ ಆವಿಷ್ಕಾರಗಳ ಮೇಲೆ ಉದ್ಯಮ ಕ್ಷೇತ್ರದವರಿಗೆ ಪರವಾನಿಗೆಯನ್ನು ನೀಡುವುದರ ಕುರಿತಾಗಿ ಜಾರಿಗೆ ಬಂದಿತು ಆದ್ದರಿಂದ ಇದು ವಿಶ್ವವಿದ್ಯಾಲಯಗಳ ಸಂಶೋಧನೆಯನ್ನು ಪ್ರಸ್ತುತಪಡಿಸಿದ ಒಂದು ಮಾರ್ಗವಾಗಿತ್ತು ಉದ್ಯಮವು ಅದನ್ನು ಅಭಿವೃದ್ಧಿಪಡಿಸಬಹುದು ಮತ್ತು ಅದನ್ನು ವ್ಯಾಪಾರೀಕರಿಸಬಹುದು ವಿಶ್ವವಿದ್ಯಾಲಯಗಳು ಮತ್ತು ಉದ್ಯಮದ ನಡುವಿನ ಸಂಪರ್ಕವು ಈಗಾಗಲೇ ಇದೆ ಆದರೆ ಈ ಕಾಯಿದೆಯ ಮೂಲಕ ಅದು ಬಲಗೊಂಡಿದೆ ಇದು ಮೊದಲ ಕೊಡುಗೆಯಾಗಿದೆ ಎರಡನೆಯ ಕೊಡುಗೆಯಲ್ಲಿ ಈ ಕಾಯಿದೆಯು ಪರವಾನಗಿ ಆದಾಯವನ್ನು ಆವಿಷ್ಕಾರ ಮಾಡಿದವರೊಂದಿಗೆ ಹಂಚಿಕೊಳ್ಳುವ ಅವಕಾಶವನ್ನು ತಂದಿತು ಆದ್ದರಿಂದ ಈ ಆವಿಷ್ಕಾರಗಳಿಗೆ ಪರವಾನಗಿ ನೀಡುವುದರಿಂದ ಬರುವ ಆದಾಯವನ್ನು ವಿಶ್ವವಿದ್ಯಾಲಯಗಳು ಹಂಚಿಕೊಳ್ಳಬೇಕಾಗಿತ್ತು ಇದನ್ನು ರಾಯಲ್ಟಿ ಎಂದು ಕರೆಯಲಾಗುತ್ತದೆ ಅದನ್ನು ಪ್ರಾಧ್ಯಾಪಕರು ಮತ್ತು ಆ ಸಂಶೋಧನಾ ಯೋಜನೆಗಳಲ್ಲಿ ಕೆಲಸ ಮಾಡಿದ ಸಂಶೋಧಕರೊಂದಿಗೆ ಹಂಚಿಕೊಳ್ಳುವುದಾಗಿತ್ತು ಈಗ ಈ ಎರಡು ವಿಚಾರಗಳನ್ನು ಮಾಡಲು ಆವಿಷ್ಕಾರಗಳಿಗೆ ಪರವಾನಗಿ ನೀಡಲು ವಿಶ್ವವಿದ್ಯಾನಿಲಯದ ಅಗತ್ಯವಿರುವ ಒಂದು ಕಾಯಿದೆ ಇದೆ ಇದು ಒಂದು ಸರಳ ವಿಚಾರವಾಗಿದೆ ಅದು ಹೊಸ ತಂತ್ರಜ್ಞಾನದ ಸೃಷ್ಟಿಗೆ ಸಹಕರಿಸಿದ ಜನರ ಜೊತೆಗೆ ರಾಯಲ್ಟಿ ಅನ್ನು ಹಂಚಿಕೊಳ್ಳಬೇಕು ಇದಕ್ಕೆ ಅವರು ಐಪಿ ಕೇಂದ್ರವನ್ನು ಹೊಂದಿರಬೇಕು ಯುನೈಟೆಡ್ ಸ್ಟೇಟ್ಸ್ನ IP ಕೇಂದ್ರವನ್ನು ತಂತ್ರಜ್ಞಾನ ವರ್ಗಾವಣೆ ಕಚೇರಿ ಎಂದು ಕರೆಯಲಾಗುತ್ತದೆ ತಂತ್ರಜ್ಞಾನ ವರ್ಗಾವಣೆ ಕಚೇರಿ ಅಥವಾ ತಂತ್ರಜ್ಞಾನ ವರ್ಗಾವಣೆ ಕಛೇರಿಯನ್ನು ಹೊಂದುವ ಸಂಸ್ಕೃತಿ ಬೇಹ್ ಡೋಲ್ ಕಾಯ್ದೆಯ ಪ್ರಕಾರ ಶಾಸನಬದ್ಧ ಅವಶ್ಯಕತೆಯೊಂದಿಗೆ ಬಂದಿತು ಈ ಕಾಯ್ದೆಯ ಪ್ರಕಾರ ವಿಶ್ವವಿದ್ಯಾಲಯಗಳು ತಂತ್ರಜ್ಞಾನ ವರ್ಗಾವಣೆ ಕಚೇರಿಗಳನ್ನು ಹೊಂದಿರಬೇಕು ಬೌದ್ಧಿಕ ಆಸ್ತಿ ನೀತಿಯನ್ನು ಈ ವಿಶ್ವವಿದ್ಯಾಲಯಗಳಲ್ಲಿನ ಮಿಷನ್ ಹೇಳಿಕೆಗಳಲ್ಲಿ ಅಳವಡಿಸಲಾಗಿದೆ ಕೆಲವು ವಿಶ್ವವಿದ್ಯಾಲಯಗಳು ತಮ್ಮದೇ ಆದ ಬೌದ್ಧಿಕ ಆಸ್ತಿ ನೀತಿಯನ್ನು ರಚಿಸುತ್ತವೆ ನಾವು ನೋಡುವುದು ವಿಶ್ವವಿದ್ಯಾನಿಲಯಗಳು ಉದ್ಯಮಿಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಥವಾ ಅವರು ಉದ್ಯಮಶೀಲ ಕಾರ್ಯ ಎಂದು ಕರೆಯುವ ಹೊಸ ಕಾರ್ಯವನ್ನು ಬಿಡುಗಡೆ ಮಾಡುತ್ತಾರೆ ಆದರೆ ನೀವು ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನೋಡಿದರೆ ವೈಜ್ಞಾನಿಕ ಸಂಶೋಧನೆಯಲ್ಲಿ ಪ್ರಮುಖ ಧನಸಹಾಯವನ್ನು ವಾಸ್ತವವಾಗಿ ಸರ್ಕಾರವೇ ಮಾಡುತ್ತದೆ ಎಂಬ ಅಂಶವನ್ನು ನೀವು ನೋಡುತ್ತೀರಿ ರಾಜ್ಯವು ಕೆಲವೊಮ್ಮೆ ಉದ್ಯಮಶೀಲತಾ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದನ್ನು ನೀವು ಗಮನಿಸಬಹುದು ಆದ್ದರಿಂದ ಸಂಶೋಧನೆಗೆ ಧನಸಹಾಯ ನೀಡುವ ವಿಧಾನವನ್ನು ನೋಡುವುದು ನಮಗೆ ಕಷ್ಟವೇನಲ್ಲ ಉದ್ಯಮದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಸಂಶೋಧನೆಯನ್ನು ವಾಣಿಜ್ಯೀಕರಿಸಬಹುದು ಇದು ರಾಜಧನ ಆದಾಯವನ್ನೂ ಹಂಚಿಕೊಳ್ಳುತ್ತದೆ ಉದ್ಯಮಶೀಲತೆಯ ಈ ಸಂಸ್ಕೃತಿಯನ್ನು ಹೊಂದಿರುವ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾಗಬಲ್ಲ ಸಂಶೋಧಕರು ಇಂತಹ ಸಂಸ್ಕೃತಿಯನ್ನು ರಾಜ್ಯವೇ ತಾನು ಉದ್ಯಮಿಯಾಗಿ ಕಾರ್ಯನಿರ್ವಹಿಸುವಾಗ ಸೃಷ್ಟಿಸಿದೆ ಒಂದು ಉದ್ಯಮಶೀಲ ರಾಜ್ಯವಿದೆ ಮಾಡಿದ ಸಂಶೋಧನೆಯನ್ನು ಉದ್ಯಮಶೀಲತಾ ರಾಜ್ಯ ಡಿಬಂಕಿಂಗ್ ಎಂಬ ಪುಸ್ತಕದಲ್ಲಿ ನಿರೂಪಿಸಲಾಗಿದೆ ಇದು ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಪುರಾಣಗಳು ಈ ಪುಸ್ತಕವನ್ನು ಲಂಡನ್ ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿರುವ ಪ್ರಾಧ್ಯಾಪಕ ಮರಿಯಾನಾ ಮಜ್ಜುಕಾಟೊ ಬರೆದಿದ್ದಾರೆ ಜಾಗತಿಕ ಆರ್ಥಿಕತೆಯಲ್ಲಿ ತಯಾರಿಸುವ ಮತ್ತು ತೆಗೆದುಕೊಳ್ಳುವ ಪ್ರತಿಯೊಂದರ ಮೌಲ್ಯ ಎಂಬ ಮತ್ತೊಂದು ಪುಸ್ತಕವನ್ನೂ ಅವರು ಇತ್ತೀಚೆಗೆ ಬರೆದಿದ್ದಾರೆ ಇದನ್ನು ಕಿರುಪಟ್ಟಿ ಮಾಡಲಾಗಿದೆ ಮತ್ತು ಕಳೆದ ವರ್ಷ ಈ ಪುಸ್ತಕ ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ ಪ್ರಾಧ್ಯಾಪಕ ಮರಿಯಾನಾ ಮಜ್ಜುಕಾಟೋಸ್ ಅವರ ವಿಷಯವೆಂದರೆ ರಾಜ್ಯವು ಒಂದು ಉದ್ಯಮಶೀಲ ರಾಜ್ಯವಾಗಿದೆ ಮತ್ತು ರಾಜ್ಯವು ಈ ಕಾರ್ಯವನ್ನು ಅರಿತುಕೊಳ್ಳದೆ ಪ್ರಧಾನವಾಗಿ ಮಾಡುತ್ತದೆ ಆದ್ದರಿಂದ ಅನೇಕ ಬಾರಿ ರಾಜ್ಯವು ಅಪಾಯಕಾರಿ ಚಟುವಟಿಕೆಯನ್ನು ಕೈಗೊಳ್ಳುತ್ತದೆ ಆದ್ದರಿಂದ ನಷ್ಟ ಮತ್ತು ಲಾಭ ಎರಡನ್ನು ಪಡೆಯುತ್ತದೆ ಇದರಿಂದ ರಾಜ್ಯವು ಉದ್ಯಮಿಯಾಗಿ ಕಾರ್ಯನಿರ್ವಹಿಸುತ್ತದೆ ವೈಜ್ಞಾನಿಕ ಸಂಶೋಧನೆಗಾಗಿ ರಾಜ್ಯವು ಅನುದಾನವನ್ನು ಹೊಂದಿದೆ ಇದನ್ನು ವಿವಿಧ ವಿಶ್ವವಿದ್ಯಾಲಯಗಳಿಗೆ ಸಂಶೋಧನೆ ಮಾಡಲು ಮತ್ತು ಮಾದರಿಗಳನ್ನು ಸಲ್ಲಿಸಲು ನೀಡಲಾಗುತ್ತದೆ ರಾಜ್ಯವು ನಿಜವಾಗಿ ಉದ್ಯಮಿಯಾಗುತ್ತಿದೆ ಸಂಶೋಧನೆ ಮಾಡಲು ರಾಜ್ಯವು ಅವರಿಗೆ ಹಣವನ್ನು ನೀಡುತ್ತಿದೆ ವಿಶ್ವವಿದ್ಯಾನಿಲಯಗಳನ್ನು ವಾಣಿಜ್ಯೀಕರಿಸಲು ಮತ್ತು ಅದನ್ನು ಉದ್ಯಮದೊಂದಿಗೆ ಹಂಚಿಕೊಳ್ಳಲು ರಾಜ್ಯವು ಅವಕಾಶ ನೀಡುತ್ತಿದೆ ಆದ್ದರಿಂದ ಈ ಕಾರ್ಯವನ್ನು ವಿಶ್ವವಿದ್ಯಾಲಯದ ಉದ್ಯಮಶೀಲ ಕಾರ್ಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಉದ್ಯಮಶೀಲತಾ ರಾಜ್ಯವು ದೀರ್ಘಕಾಲೀನ ಬೆಳವಣಿಗೆಯ ತಂತ್ರಗಳನ್ನು ರಚಿಸಬೇಕು ಇದು ಉದ್ಯಮಶೀಲತಾ ಕಾರ್ಯದ ಒಂದು ಭಾಗವಾಗಿದೆ ಮತ್ತು ಅದು ವೈಫಲ್ಯಗಳನ್ನು ಸಹ ಸ್ವೀಕರಿಸಬೇಕು ಆದ್ದರಿಂದ ಸಂಶೋಧನೆಗಳಿಗೆ ನಿಧಿಯನ್ನು ನೀಡುವುದು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ತಂತ್ರಜ್ಞಾನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ರಾಜ್ಯವು ಎಲ್ಲಿ ಅಪಾಯವಿದೆ ಎಂದು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ರಾಜ್ಯವು ಧನಸಹಾಯ ಮಾಡುವುದರಿಂದ ಅಪಾಯವನ್ನು ಸಹ ಸ್ವೀಕರಿಸಲು ಸಿದ್ಧವಾಗಿರುತ್ತದೆ ಆದರೆ ಅದೇ ಸಮಯದಲ್ಲಿ ರಾಜ್ಯವು ವೈಫಲ್ಯವನ್ನು ಸ್ವೀಕರಿಸುವ ಸಂಸ್ಕೃತಿಯನ್ನು ಸಹ ಬೆಳೆಸುತ್ತವೆ ರಾಜ್ಯವು ಅನುದಾನವನ್ನು ನೀಡಿ ನಷ್ಟವನ್ನು ಅನುಭವಿಸಲು ಸಿದ್ಧವಿರುವುದಾದರೆ ಲಾಭವನ್ನು ಸಹ ಪಡೆಯಬೇಕು ಎಂದು ಪ್ರಾಧ್ಯಾಪಕ ಮರಿಯಾನ್ನಾ ವಾದಿಸುತ್ತಾರೆ ಐಫೋನ್ನಲ್ಲಿ ಬಳಸಲಾದ ಅನೇಕ ತಂತ್ರಜ್ಞಾನಗಳನ್ನು ಯುನೈಟೆಡ್ ಸ್ಟೇಟ್ಸ್ ಸರ್ಕಾರವು ಅಭಿವೃದ್ಧಿಪಡಿಸಿದೆ ಎಂಬ ಉದಾಹರಣೆಯನ್ನು ಅವರು ನೀಡುತ್ತಾರೆ ಹೈಟೆಕ್ ಸ್ಟೇಟ್ಸ್ ಸರ್ಕಾರ ಅಭಿವೃದ್ಧಿಪಡಿಸಿದ ಅಂತರ್ಜಾಲದ ವಿವಿಧ ಬಳಕೆಗೆ ಟಚ್ ಸ್ಕ್ರೀನ್ ಅಭಿವೃದ್ಧಿಯನ್ನು ಒಳಗೊಂಡಿದೆ ಕಂಪನಿಯಾಗಿ ಆಪಲ್ ಲಾಭ ಗಳಿಸಲು ಸಾಧ್ಯವಾಯಿತು ಎಂದು ಅವಳು ವಾದಿಸುತ್ತಾರೆ ಆಪಲ್ ನಿರ್ಮಿಸಿದ ತಂತ್ರಜ್ಞಾನಗಳನ್ನು ವಿಶ್ವ ದರ್ಜೆಯ ಮಾರಾಟದ ಉತ್ಪನ್ನವೆಂದು ಗುರುತಿಸಿ ರಾಜ್ಯವು ಹೆಚ್ಚಿನ ದರವನ್ನು ಗಳಿಸುವುದಿಲ್ಲ ಸ್ವಲ್ಪ ಲಾಭ ಇರಬೇಕು ಎಂದು ಅವಳು ವಾದಿಸುತ್ತಾಳೆ ಈಗ ಇದು ವಿಶ್ವವಿದ್ಯಾಲಯಗಳು ನೋಡಬಹುದಾದ ಸಂಗತಿಯಾಗಿದೆ ಸಂಶೋಧನೆಯನ್ನು ವ್ಯಾಪಾರೀಕರಿಸುವ ಮೂಲಕ ಗಳಿಸಿದ ಲಾಭ ಏನಾಗುತ್ತದೆ ಹೆಚ್ಚಿನ ಸಂಶೋಧನೆಗಾಗಿ ರಾಜ್ಯವು ಗಳಿಸುವ ಅಥವಾ ವಿಶ್ವವಿದ್ಯಾನಿಲಯವು ಗಳಿಸುವ ಒಂದು ಅಂಶವಿದೆಯೇ ಅಥವಾ ಅದನ್ನು ಸಂಶೋಧಕರು ಮತ್ತು ಪ್ರಾಧ್ಯಾಪಕರೊಂದಿಗೆ ಹಂಚಿಕೊಳ್ಳಲಾಗಿದೆಯೇ IP ನೀತಿಯು ಇವುಗಳನ್ನು ನಿರ್ದೇಶಿಸುತ್ತದೆ ಎರಡನೆಯದಾಗಿ ಸಂಶೋಧನೆಯು ವಿಫಲವಾದಾಗ ಅದರಿಂದಾಗುವ ನಷ್ಟವನ್ನು ಬರಿಸಿಕೊಳ್ಳುವ ಸಾಮರ್ಥ್ಯ ವಿರಬೇಕು ಆದ್ದರಿಂದ ಪ್ರತಿ ಯಶಸ್ವಿ ಯೋಜನೆಯಲ್ಲಿ ಅಥವಾ ಸಂಶೋಧನೆಯ ಪ್ರತಿ ಯಶಸ್ವಿ ವಾಣಿಜ್ಯೀಕರಣದಲ್ಲಿ ರಾಜ್ಯಕ್ಕೆ ಲಾಭವಾಗಬೇಕು ಆದ್ದರಿಂದ ಕೆಲವೊಂದು ಪ್ರಯತ್ನಗಳು ವಿಫಲವಾದಾಗ ಅದರಿಂದಾಗುವ ನಷ್ಟವನ್ನು ಸರಿದೂಗಿಸುವ ಸಾಮರ್ಥ್ಯವು ರಾಜ್ಯಕ್ಕೆ ಲಭಿಸುತ್ತದೆ ಆದ್ದರಿಂದ ಅದು ಒಂದು ರೀತಿ ಯಶಸ್ವಿಯಾದ ತಂತ್ರಜ್ಞಾನವು ವಿಫಲವಾಗುವ ತಂತ್ರಜ್ಞಾನಕ್ಕೆ ಸಹಾಯಧನ ನೀಡಿದಂತಾಗುತ್ತದೆ ರಾಜ್ಯದ ಕಾರ್ಯವನ್ನು ಗಮನಿಸಿದಾಗ ಅಲ್ಲಿ ಸ್ಪಷ್ಟವಾಗಿ ಅಪಾಯ ಮತ್ತು ಪ್ರತಿಫಲ ಸಂಬಂಧಗಳಿವೆ ಮತ್ತು ಎರಡನ್ನೂ ಸಹ ರಾಜ್ಯವು ಪಡೆಯುತ್ತದೆ ಆದಾಯವನ್ನು ಗಳಿಸುವುದರ ಹೊರತಾಗಿ ರಾಜ್ಯವು ತನ್ನ ಉದ್ಯಮಶೀಲತಾ ಕಾರ್ಯವನ್ನು ನಿರ್ವಹಿಸಿದಾಗ ಅದು ಸಾರ್ವಜನಿಕರಿಂದ ಬೆಂಬಲವನ್ನು ಪಡೆಯುತ್ತದೆ ರಾಜ್ಯವು ಈಗ ಜನರ ಜೀವನವನ್ನು ಉತ್ತಮಗೊಳಿಸುತ್ತಿದೆ ಏಕೆಂದರೆ ಪ್ರತಿ ಬಾರಿ ವಿಶ್ವವಿದ್ಯಾಲಯದ ತಂತ್ರಜ್ಞಾನವನ್ನು ವಾಣಿಜ್ಯೀಕರಿಸಿದಾಗ ಅದು ಮಾರುಕಟ್ಟೆಗೆ ಉತ್ತಮ ಸಂಕೇತವನ್ನು ಕಳುಹಿಸುತ್ತದೆ ಮತ್ತು ಸಾರ್ವಜನಿಕರಿಂದ ಬೆಂಬಲವನ್ನು ಪಡೆಯುತ್ತದೆ ಸಾಂಪ್ರದಾಯಿಕವಾಗಿ ರಾಜ್ಯವು ಮಾರುಕಟ್ಟೆಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಮಾರುಕಟ್ಟೆಯು ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಬೇಕು ಮಾರುಕಟ್ಟೆ ವೈಫಲ್ಯ ಉಂಟಾದಾಗ ಮತ್ತು ಅಂತಹ ವಿಪರೀತ ಸಂದರ್ಭಗಳಲ್ಲಿ ರಾಜ್ಯವು ಮಧ್ಯಪ್ರವೇಶಿಸುತ್ತದೆ ರಾಜ್ಯವು ಒಂದು ಮೋಸವಾಗಬಹುದು ರಾಜ್ಯವು ಮೂಲಭೂತ ಸಂಶೋಧನೆಗೆ ನಿಧಿಯನ್ನು ನೀಡಬಹುದು ಉದ್ಯಮಶೀಲತಾ ಸ್ಥಾಪನೆಯಲ್ಲಿ ವಿವಿಧ ಸೃಷ್ಟಿಕರ್ತರ ವಿಭಿನ್ನ ಪಾತ್ರಗಳನ್ನು ರಾಜ್ಯವು ನಿಯಂತ್ರಿಸಬಹುದು ಉದಾಹರಣೆಗೆ SME ಸ್ಟಾರ್ಟಪ್ ಸಾಹಸೋದ್ಯಮ ಬಂಡವಾಳಶಾಹಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿನ ಉದ್ಯಮಶೀಲತಾ ಚಟುವಟಿಕೆಯ ಮೇಲೆ ರಾಜ್ಯವು ಹೊಂದಿರುವ ನೀತಿಗಳು ದೇಶದಲ್ಲಿ ಸೃಷ್ಟಿಯಾಗುವ ನಾವೀನ್ಯತೆಯ ಮೇಲೆ ಪ್ರಭಾವ ಬೀರುತ್ತವೆ ಇದು ರಾಜ್ಯದ ಉದ್ಯಮಶೀಲತಾ ಕಾರ್ಯದ ಒಂದು ಭಾಗವಾಗಿದೆ ಯುಎಸ್ನಲ್ಲಿ ಸರ್ಕಾರದ ಹೂಡಿಕೆಯು ಸಂಪತ್ತಿನ ಸೃಷ್ಟಿಗೆ ಕಾರಣವಾಗಿದೆ ಮೂಲಭೂತ ಸಂಶೋಧನೆಯು ಯುಎಸ್ ಅನ್ನು ಮಹಾಶಕ್ತಿಯನ್ನಾಗಿ ಮಾಡಲು ಕೊಡುಗೆ ನೀಡಿದೆ ರಾಜ್ಯದ ಉದ್ಯಮಶೀಲತಾ ಚಟುವಟಿಕೆಯ ಮುಖ್ಯ ಉದ್ದೇಶ ನಾವಿನ್ಯತೆ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರಬೇಕು ರಾಜ್ಯವು ಮೂಲ ಸಂಶೋಧನೆ ಅಥವಾ ಶಿಕ್ಷಣದಲ್ಲಿ ಹೂಡಿಕೆ ಮಾಡಿದಾಗ ಇದು ವಾಸ್ತವವಾಗಿ ತಾಂತ್ರಿಕ ಬೆಳವಣಿಗೆ ಅಥವಾ ನಾವಿನ್ಯತೆ ಆಧಾರಿತ ಬೆಳವಣಿಗೆಗೆ ಸರ್ಕಾರವು ಹೂಡಿಕೆ ಮಾಡಿದಂತಾಗುತ್ತದೆ ಸಾರ್ವಜನಿಕ ವಲಯವು ಒಂದು ಪಾತ್ರವನ್ನು ಹೊಂದಿದೆ ಮತ್ತು ಇದು ಖಾಸಗಿ ವಲಯಕ್ಕಿಂತ ಭಿನ್ನವಾಗಿದೆ ಸಾರ್ವಜನಿಕ ವಲಯವು ಉದ್ಯಮಶೀಲತೆ ಮತ್ತು ನಾವೀನ್ಯತೆಗಳನ್ನು ಸಹಾಯಧನ ತೆರಿಗೆ ಕಡಿತ ಮತ್ತು ತಾಂತ್ರಿಕ ಮಾನದಂಡಗಳನ್ನು ನಿಗದಿಪಡಿಸುವ ಮೂಲಕ ಉತ್ತೇಜಿಸುತ್ತದೆ ಸರ್ಕಾರದಿಂದ ನಡೆಸಲ್ಪಡುವ ಸಂಸ್ಥೆಗಳಲ್ಲಿ ಸಂಶೋಧನೆಯನ್ನು ನಡೆಸಲು ಮತ್ತು ಉತ್ತೇಜಿಸಲು ಸರ್ಕಾರವು ಅನುದಾನವನ್ನು ಒದಗಿಸುತ್ತದೆ ಹೊಸದನ್ನು ಸೃಷ್ಟಿಸುವ ಸಂದರ್ಭದಲ್ಲಿ ಎದುರಾಗುವ ಅನಿಶ್ಚಿತತೆಯ ನಡುವೆಯೂ ಹಣವನ್ನು ಹೂಡುವ ಮತ್ತು ನಷ್ಟವನ್ನು ಸ್ವೀಕರಿಸುವ ಮನೋಭಾವದಿಂದಾಗಿ ಖಾಸಗಿ ವಲಯವನ್ನು ಉದ್ಯಮಶೀಲತೆಯ ನಾಯಕನಾಗಿ ನೋಡಲಾಗುತ್ತದೆ ಖಾಸಗಿ ವಲಯವು ಮಾರುಕಟ್ಟೆಯ ಉದ್ಯಮಶೀಲತಾ ಕಾರ್ಯವನ್ನು ಪ್ರಕರಣಗಳ ಆಧಾರದ ಮೇಲೆ ಮಾಡುತ್ತದೆ ಖಾಸಗಿ ವಲಯವು ಯಾವುದೇ ಹೂಡಿಕೆಯೂ ಸೃಷ್ಟಿಸುವ ನಷ್ಟವನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಖಾಸಗಿ ವಲಯವು ಕೆಲವು ಉದ್ಯಮ ಮತ್ತು ತಂತ್ರಜ್ಞಾನದ ಮೇಲೆ ಹೂಡಿಕೆ ಮಾಡಲು ಹಿಂದೇಟು ಹಾಕುತ್ತದೆ ಆದ್ದರಿಂದ ಅಂತಹ ವಲಯಗಳಲ್ಲಿ ಹೂಡಿಕೆ ಮಾಡಲು ಸರ್ಕಾರದ ಸಹಕಾರ ನಿರ್ಣಾಯಕವಾಗುತ್ತದೆ ಈ ಸಂಗತಿ ನಮಗೆ ತಿಳಿಸುವುದೇನೆಂದರೆ ಸರ್ಕಾರದ ಉದ್ಯಮಶೀಲತಾ ಕಾರ್ಯವು ಮೂಲಭೂತ ಸಂಶೋಧನೆ ಮತ್ತು ಶಿಕ್ಷಣಕ್ಕೆ ಗಣನೀಯ ಪ್ರಮಾಣದ ಹೂಡಿಕೆ ಅಗತ್ಯ ಆ ಹೂಡಿಕೆಯನ್ನು ಮಾಡಿದರೆ ಮಾತ್ರ ವಿಶ್ವವಿದ್ಯಾನಿಲಯಗಳು ಸಂಶೋಧನೆ ಮತ್ತು ಗುಣಮಟ್ಟದ ಸಂಶೋಧನೆಗಳನ್ನು ಮಾಡುತ್ತವೆ ಅದರ ಮೂಲಕ ಅವರು ಆ ಸಂಶೋಧನೆಯಿಂದ ಹೊರಬರುವ ಹೊಸ ಜ್ಞಾನವಾಗಬಹುದು ಅದನ್ನು ಬೌದ್ಧಿಕ ಆಸ್ತಿ ಹಕ್ಕುಗಳಿಂದ ರಕ್ಷಿಸಬಹುದು ಐಪಿ ಕೇಂದ್ರವನ್ನು ಸ್ಥಾಪಿಸಲು ಮತ್ತು ವಿಶ್ವವಿದ್ಯಾನಿಲಯವು ಉದ್ಯಮಶೀಲ ವಿಶ್ವವಿದ್ಯಾನಿಲಯವಾಗಲು ಒಂದು ಪೂರ್ವಾಪೇಕ್ಷಿತವೆಂದರೆ ರಾಜ್ಯವು ಉದ್ಯಮಶೀಲತಾ ರಾಜ್ಯವಾಗಿ ತನ್ನ ಕಾರ್ಯವನ್ನು ಗಮನಿಸಬೇಕು ಮತ್ತು ರಾಜ್ಯವು ವಿವಿಧ ವಿಷಯಗಳನ್ನು ಒಟ್ಟಿಗೆ ಸೇರಿಸಲು ಅನುಕೂಲವಾಗಬೇಕು ಯುಎಸ್ ಒಂದು ಉದ್ಯಮಶೀಲ ರಾಜ್ಯದ ಒಂದು ಶ್ರೇಷ್ಠ ಪ್ರಕರಣವಾಗಿದ್ದು ವಿವಿಧ ತಂತ್ರಜ್ಞಾನಗಳು ಬರಲು ಅನುಕೂಲವಾಗುತ್ತವೆ ಮತ್ತು ಈ ತಂತ್ರಜ್ಞಾನಗಳನ್ನು ಹರಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಅವರು ಕಾಯ್ದೆಯನ್ನು ಮಾಡಿದಾಗ ಅವರು ವಿಶ್ವವಿದ್ಯಾಲಯದ ತಂತ್ರಜ್ಞಾನವನ್ನು ಹರಡಲು ಮತ್ತು ಉದ್ಯಮ ವಲಯದವರು ಅದನ್ನು ಪರವಾನಿಗೆಯ ಮೂಲಕ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟರು ಆದ್ದರಿಂದ ವಿಶ್ವವಿದ್ಯಾಲಯವು ಸಂಶೋಧನೆಯಲ್ಲಿ ತೊಡಗಿದ್ದರೆ ಸಂಶೋಧನೆಯ ಉತ್ಪನ್ನಗಳನ್ನು IP ಯಿಂದ ರಕ್ಷಿಸಬಹುದು ವಿಶ್ವವಿದ್ಯಾನಿಲಯಕ್ಕೆ IP ಕೇಂದ್ರದ ಅಗತ್ಯವಿದೆ IP ಕೇಂದ್ರದ ಪಾತ್ರವೆಂದರೆ ವಿಶ್ವವಿದ್ಯಾಲಯ ಮತ್ತು ಉದ್ಯಮದ ನಡುವೆ ಸಹಭಾಗಿತ್ವವನ್ನು ಬೆಳೆಸಲು ಕಾರ್ಯನಿರತವಾಗಿರುವ ಕೇಂದ್ರವಾಗಿರುತ್ತದೆ ಅದು ವಿಶ್ವವಿದ್ಯಾನಿಲಯವನ್ನು ಆಕರ್ಷಿಸುತ್ತದೆ ವಿಶ್ವವಿದ್ಯಾನಿಲಯಕ್ಕೆ ಉದ್ಯಮದ ಜೊತೆಯಲ್ಲಿ ಸಹಭಾಗಿತ್ವವನ್ನು ಹೊಂದಿ ಸಂಶೋಧನೆಯನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಉದ್ದೇಶವನ್ನು ಹೊಂದಿರುತ್ತದೆ ವಿಶ್ವವಿದ್ಯಾಲಯವು ಅನೇಕ ಉದ್ದಿಮೆದಾರರನ್ನು ಸಂಪರ್ಕಿಸಿ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಸಂಶೋಧನೆಗಳ ಬಗ್ಗೆ ಅವರಿಗೆ ಆಸಕ್ತಿ ಇದೆಯೇ ಎಂದು ತಿಳಿದುಕೊಳ್ಳುತ್ತದೆ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನದ ಬಗ್ಗೆ ಒಂದು ಉದ್ಯಮಕ್ಕೆ ಆಸಕ್ತಿಯಿದ್ದರೆ ಅದು ಒಂದು ರೀತಿ ವಿಶ್ವವಿದ್ಯಾಲಯಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಉದ್ಯಮವು ಒಂದು ಮಾದರಿಯನ್ನು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸುತ್ತದೆ ವಿಶ್ವವಿದ್ಯಾನಿಲಯವು ಒಂದು ನಿರ್ದಿಷ್ಟ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನ ಸಾಧನೆ ಅಥವಾ ಶ್ರೇಷ್ಠತೆಯ ಬಗ್ಗೆ ಬಹಿರಂಗಪಡಿಸುತ್ತದೆ ನಂತರ ಅದು ಸ್ವಯಂಚಾಲಿತವಾಗಿ ವಿಶ್ವವಿದ್ಯಾನಿಲಯದೊಂದಿಗೆ ಸಹಭಾಗಿತ್ವವನ್ನು ಹೊಂದಲು ಉದ್ದಿಮೆದಾರರಿಗೆ ಪ್ರೇರೇಪಿಸುತ್ತದೆ ಆದ್ದರಿಂದ IP ಕೇಂದ್ರವು ಬರುವ ಮೊದಲು ಈ ಕಾರ್ಯವನ್ನು ಸಲಹಾ ಕೇಂದ್ರಗಳ ಮೂಲಕ ಮಾಡಲಾಗುತ್ತಿತ್ತು ನಾವು ಭಾರತದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಉನ್ನತ ತಾಂತ್ರಿಕ ಸಂಸ್ಥೆಗಳಲ್ಲಿ ಸಲಹಾ ಕೇಂದ್ರಗಳನ್ನು ಹೊಂದಿದ್ದೇವೆ ವಿಶ್ವವಿದ್ಯಾನಿಲಯ ಮಾಡುವ ಸಂಶೋಧನೆ ಮತ್ತು ಸೃಷ್ಟಿಸುವ ತಂತ್ರಜ್ಞಾನವನ್ನು ಪ್ರದರ್ಶಿಸುವ ಮೂಲಕವೂ ಇದು ಸಂಭವಿಸಬಹುದು ಆದ್ದರಿಂದ IP ಕೇಂದ್ರದ ಪಾತ್ರವು ಬೌದ್ಧಿಕ ಆಸ್ತಿಯನ್ನು ನಿರ್ವಹಿಸುವುದನ್ನು ಒಳಗೊಂಡಿದೆ ಐಪಿ ನಿರ್ವಹಣೆಯು ಬಹು ಕಾರ್ಯಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ನೀವು ಐಪಿಯನ್ನು ಗುರುತಿಸಬೇಕಾಗಿದೆ ಸಂಶೋಧನಾ ಪ್ರಬಂಧದಲ್ಲಿ ಅವು ಬೌದ್ಧಿಕ ಆಸ್ತಿಯಾಗಿರಬಹುದು ಅವರು ವಿಶ್ವವಿದ್ಯಾಲಯದಲ್ಲಿ ಯಾವುದಾದರೂ ಯೋಜನೆಯಲ್ಲಿರಬಹುದು ಅವು ಪ್ರಕಟವಾದ ಪತ್ರಿಕೆಗಳಲ್ಲಿ ಸಂಭಾವ್ಯ ಐಪಿ ಇರಬಹುದು ಅದು ಐಪಿ ಕೇಂದ್ರದ ಅಗತ್ಯಗಳನ್ನು ಗುರುತಿಸುತ್ತದೆ ನಂತರ ಐಪಿ ಕೇಂದ್ರವು ಐಪಿಯನ್ನು ಸ್ಕ್ರೀನ್ ಮಾಡಬೇಕಾಗಿದೆ ಬೌದ್ಧಿಕ ಆಸ್ತಿಯನ್ನು ನೋಡಬೇಕು ಅದಕ್ಕೆ ಒಂದು ರೀತಿಯ ರಕ್ಷಣೆ ಬೇಕು ಅದನ್ನು ರಕ್ಷಿಸಬಹುದೇ ಅದನ್ನು ಮಾಡಲು ಉತ್ತಮ ಮಾರ್ಗ ಯಾವುದು ಸಂಶೋಧನೆಯನ್ನು ಪರೀಕ್ಷಿಸಿದ ನಂತರ ಅದು ಐಪಿಯನ್ನು ರಕ್ಷಿಸುವ ಅಗತ್ಯವಿದೆ ಹೆಚ್ಚಿನ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ನೋಂದಣಿ ಅಗತ್ಯವಿರುತ್ತದೆ IP ಕೇಂದ್ರ ಮೂರನೇ ಸೇವಾ ಪೂರೈಕೆದಾರರನ್ನು ಸಂಪರ್ಕಿಸವ ಅಗತ್ಯವಿದೆ ನೋಂದಣಿ ಪ್ರಕ್ರಿಯೆಯು ಮುಂದುವರಿಯುತ್ತದೆ IP ಕೇಂದ್ರವು IPಯನ್ನು ನಿರ್ವಹಿಸುವ ಅಗತ್ಯವಿದೆ ಐಪಿ ನೋಂದಾಯಿಸಿದ ನಂತರ ಅನುಮತಿಸಲಾಗುತ್ತದೆ ನವೀಕರಣಗೊಳಿಸುವ ಅದನ್ನು ಜಾರಿಗೊಳಿಸುವ ಮತ್ತು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡುವ ಸಮಸ್ಯೆಗಳು ಇರುತ್ತವೆ ಸ್ಟಾರ್ಟ್ ಅಪ್ಗಳನ್ನು ಪೋಷಿಸುವುದು ಸಹ ವಿಶ್ವವಿದ್ಯಾಲಯಗಳ ಉದ್ಯಮಶೀಲತಾ ಕಾರ್ಯದ ಒಂದು ಭಾಗವಾಗಿದೆ IP ಕೇಂದ್ರವು ಅವರು ಉದ್ಯಮದೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಒಂದು ವೇಳೆ ಆವಿಷ್ಕಾರಕ್ಕೆ ಪರವಾನಗಿ ನೀಡಬೇಕಾದರೆ ಅದನ್ನು ಐಪಿ ಕೇಂದ್ರದ ಮೂಲಕ ಮಾಡಲಾಗುತ್ತದೆ ಈಗ ಆವಿಷ್ಕಾರವು ಉದ್ಯಮಕ್ಕೆ ಪರವಾನಗಿ ಪಡೆಯದ ಸಂದರ್ಭಗಳಲ್ಲಿ ಪ್ರಾಧ್ಯಾಪಕರ ಮತ್ತು ಸಂಶೋಧಕರ ತಂಡವಿದೆ ಅವರು ಈಗ ತಮ್ಮದೇ ಆದ ಕಂಪನಿಯನ್ನು ಸ್ಥಾಪಿಸಲು ಬಯಸುತ್ತಾರೆ ಮತ್ತು ನಂತರ ಅದನ್ನು ಮಾರುಕಟ್ಟೆಗೆ ಕೊಂಡೊಯ್ಯುತ್ತಾರೆ ಪ್ರಾರಂಭ ತಂತ್ರಜ್ಞಾನಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಈಗ ಸ್ಟಾರ್ಟ್ಅಪ್ಗಳಿಗೆStartup's ಪ್ರೋತ್ಸಾಹ ನೀಡುವ ವಿವಿಧ ತಂತ್ರಜ್ಞಾನಗಳಿವೆ ವಿಶೇಷವಾಗಿ ಬಯೋಟೆಕ್ನಾಲಜಿಯಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿದೆ ಮತ್ತು ನೀವು ಜೈವಿಕ ತಂತ್ರಜ್ಞಾನದ ಮಾದರಿಯನ್ನು ನೋಡಿದರೆ ನಾವು ಸಣ್ಣ ಸಂಸ್ಥೆಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿರುವುದನ್ನು ನೋಡುತ್ತಿದ್ದೇವೆ ಮತ್ತು ನಂತರ ದೊಡ್ಡ ಸಂಸ್ಥೆಗಳು ಅವುಗಳನ್ನು ಸ್ವಾಧೀನಪಡಿಸಿಕೊಂಡು ಉತ್ಪನ್ನವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತಿವೆ ಆದ್ದರಿಂದ ದೊಡ್ಡ ಹೂಡಿಕೆ ಎಲ್ಲಿ ಬರುತ್ತದೆ ಎಂದರೆ ಅದು ದೊಡ್ಡ ಔಷಧೀಯ ಸಂಸ್ಥೆಗಳು ಬಂದು ಸಣ್ಣ ಕಂಪನಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತವೆ ಅಥವಾ ವಿಲೀನಗೊಳಿಸುತ್ತವೆ ಅಥವಾ ಸ್ವಾಧೀನಪಡಿಸಿಕೊಳ್ಳುತ್ತವೆ ಆದ್ದರಿಂದ ತಂತ್ರಜ್ಞಾನದ ಕೆಲವು ಕ್ಷೇತ್ರಗಳಲ್ಲಿ ಉದ್ಯಮವನ್ನು ತಂತ್ರಜ್ಞಾನಕ್ಕೆ ಪರವಾನಗಿ ನೀಡುವುದಕ್ಕಿಂತ ಪ್ರಾರಂಭದ ಉದ್ಯಮಗಳನ್ನು ಪ್ರಾರಂಭಿಸುವುದು ಹೆಚ್ಚು ಆದ್ಯತೆಯ ಮಾರ್ಗವಾಗಿದೆ ಆದ್ದರಿಂದ ಹೌದು ಕೆಲವು ವಿಶ್ವವಿದ್ಯಾನಿಲಯಗಳು ಇ ಸೆಲ್ಗಳನ್ನು ಹೊಂದಿವೆ ಅಲ್ಲಿ ಅವರು ಉದ್ಯಮಿಗಳನ್ನು ಕೌನ್ಸಿಲ್ ಮಾಡುತ್ತಾರೆ ಅದು ಅಂತಹ ಚಟುವಟಿಕೆಯನ್ನು ಪ್ರಾರಂಭಿಸಬಹುದಾದ ಸ್ಥಳವಾಗಿರಬಹುದು ಮತ್ತು ಸಮಾಲೋಚನೆಯು ವ್ಯವಹಾರದ ಅಂಶಗಳು ಮತ್ತು ಕಾನೂನು ಅಂಶಗಳಿಗೆ ಸಂಬಂಧಿಸಿದೆ ಏಕೆಂದರೆ ಪ್ರಾರಂಭವನ್ನು ಸ್ಥಾಪಿಸಲು ವ್ಯವಹಾರವನ್ನು ಒಳಗೊಂಡಿರುತ್ತದೆ ನಿಸ್ಸಂದೇಹವಾಗಿ ಸಲಹೆ ಆದರೆ ಇದು ಸಾಕಷ್ಟು ಕಾನೂನು ಮತ್ತು ಅನುಸರಣೆ ಮತ್ತು ನಿಯಂತ್ರಕ ಸಮಸ್ಯೆಗಳನ್ನು ಸಹ ಒಳಗೊಂಡಿರುತ್ತದೆ ಆದ್ದರಿಂದ ಒಂದು ವಿಶ್ವವಿದ್ಯಾನಿಲಯವು ಪ್ರಾರಂಭವನ್ನು ಇನ್ಕ್ಯುಬೇಟ್ ಮಾಡಿದಾಗ ಅದು ಪ್ರಾರಂಭದಲ್ಲಿ ಐಪಿಯನ್ನು ಹೊಂದಿದ್ದು ಅದನ್ನು ಮಾಡಲು ಒಂದು ಮಾರ್ಗವಾಗಿದೆ ಅಥವಾ ವಿಶ್ವವಿದ್ಯಾನಿಲಯವು ಪ್ರಾರಂಭದಲ್ಲಿ ಈಕ್ವಿಟಿ ಪಾಲನ್ನು ಹೊಂದಿರುತ್ತದೆ ನೀವು ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ ಅವು ಕಾವು ಕೋಶವಾಗಿರಬಹುದು ಮತ್ತು ಅವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಂತಹ ಸಂಶೋಧನಾ ಉದ್ಯಾನವನವೂ ಆಗಿರಬಹುದು ಮದ್ರಾಸ್ನಲ್ಲಿ ಸಂಶೋಧನಾ ಉದ್ಯಾನವನವಿದೆ ಇದು ಕಂಪೆನಿಗಳಿಗೆ ಕಾವುಕೊಡುವಿಕೆಯನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ